ವಿದ್ಯುತ್ಕಾಂತೀಯ ಅಲೆಗಳಿಂದ ಒಯ್ಯುವ ಶಕ್ತಿ ಮತ್ತು ಮೊಮೆಂಟಮ್ ಉದಾಹರಣೆಗಳು ಹಿಂದಿನ ಸ್ವಭಾವದಲ್ಲಿ e m ಅಲೆಗಳು ತೀವ್ರತೆಯನ್ನು ಹೊಂದಿದ್ದು ಅದು c ಪಟ್ಟು ಸರಾಸರಿ ಶಕ್ತಿಯ ಸಾಂದ್ರತೆ u ಇದು ಇದರ ಅರ್ಥ ಎಪ್ಸಿಲಾನ್ 0 e 0 ಅಂಪ್ಲಿಟ್ಯೂಡ್ ಸ್ಕ್ವೇರ್ ಮತ್ತು e m ಅಲೆಗಳು ಆವೇಗವನ್ನು ಒಯ್ಯುತ್ತವೆ ಇದು ಯುನಿಟ್ ಸಮಯಕ್ಕೆ ಯುನಿಟ್ ಪ್ರದೇಶಕ್ಕೆ ಸಮಾನವಾಗಿರುತ್ತದೆ ಮತ್ತು ಪರಿಣಾಮವಾಗಿ ಅವರು ಒತ್ತಡವನ್ನು ಅನ್ವಯಿಸಬಹುದು ಅವರು ಶಕ್ತಿಯನ್ನು ಸಾಗಿಸಬಹುದು ಮತ್ತು ನಿಮಗೆ ಶಾಖವನ್ನು ನೀಡಬಹುದು ಈಗ ಈ ಉಪನ್ಯಾಸದಲ್ಲಿ ನಾನು ಯಾವ ರೀತಿಯ ವಿದ್ಯುತ್ಕಾಂತೀಯ ಕ್ಷೇತ್ರಗಳು ಇತ್ಯಾದಿಗಳಿಗೆ ಸಂಬಂಧಿಸಿದೆ ಎಂಬ ಕಲ್ಪನೆಯನ್ನು ನೀಡಲು 2 ಉದಾಹರಣೆಗಳನ್ನು ಪರಿಹರಿಸಲಿದ್ದೇನೆ ಸಾಮಾನ್ಯ ಬೆಳಕಿನಿಂದ ಹೊರಬರುವ ವಿದ್ಯುತ್ಕಾಂತೀಯ ವಿಕಿರಣ ಅಥವಾ ಅವು ಯಾವ ರೀತಿಯ ಒತ್ತಡವನ್ನು ಅನ್ವಯಿಸುತ್ತವೆ ಆದ್ದರಿಂದ ಈ ಉಪನ್ಯಾಸವು ಮೂಲಭೂತವಾಗಿ ಸಂಖ್ಯೆಗಳ ಬಗ್ಗೆ ಆಗಿದೆ ಉದಾಹರಣೆಗೆ ಈಗ ನಾವು ಅರವತ್ತು ವ್ಯಾಟ್ ಬಲ್ಬ್ ಅನ್ನು ತೆಗೆದುಕೊಳ್ಳೋಣ ಅಂದರೆ ಬೆಳಕು ಹೊರಬರುವ ಶಕ್ತಿಯು ಅರವತ್ತು ವ್ಯಾಟ್ ಆಗಿರುತ್ತದೆ ಮತ್ತು ಬಲ್ಬ್ ಎಂದು ಊಹಿಸಿ ಬಲ್ಬ್ನಿಂದ ಒಂದು ಮೀಟರ್ ದೂರದಲ್ಲಿ ವಿದ್ಯುತ್ ಕ್ಷೇತ್ರದ ಅಂಪ್ಲಿಟ್ಯೂಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಅಂಪ್ಲಿಟ್ಯೂಡ್ವನ್ನು ಲೆಕ್ಕಾಚಾರ ಮಾಡಿ ಪಾಯಿಂಟ್ ಮೂಲವಾಗಿ ಪರಿಗಣಿಸಬಹುದು ನಾನು ಈ ಬಲ್ಬ್ ಅನ್ನು ಐಸೊಟ್ರೊಪಿಕಲ್ ಆಗಿ ಹೊರಸೂಸುವ ಪಾಯಿಂಟ್ ಮೂಲವಾಗಿ ತೆಗೆದುಕೊಳ್ಳುತ್ತಿದ್ದೇನೆ ಅಂದರೆ ಹೊರಸೂಸುವ ನಿರ್ದಿಷ್ಟ ದಿಕ್ಕಿನಲ್ಲಿ ಇಲ್ಲ ಆದ್ದರಿಂದ ನನ್ನ ಬಳಿ ಇರುವುದು ಇಲ್ಲಿ ಬಲ್ಬ್ ಆಗಿದ್ದು ಅದು ಎಲ್ಲಾ ದಿಕ್ಕಿನಲ್ಲಿ ವಿಕಿರಣವನ್ನು ನೀಡುತ್ತದೆ ಮತ್ತು ನಾವು ಒಂದು ಮೀಟರ್ನಲ್ಲಿ ಸಂಬಂಧಿತ ವಿದ್ಯುತ್ ಕ್ಷೇತ್ರವನ್ನು ನೋಡಲು ಬಯಸುತ್ತೇವೆ ಆದ್ದರಿಂದ ಈ ಎಲ್ಲಾ ವಿದ್ಯುತ್ಕಾಂತೀಯ ಅಲೆಗಳು ರೇಡಿಯಲ್ ದಿಕ್ಕಿನಲ್ಲಿ ಹರಡುತ್ತವೆ ಬಲ ವಿದ್ಯುತ್ ಕ್ಷೇತ್ರಕ್ಕೆ ಹೋಗುವ ಒಂದು ನಿರ್ದಿಷ್ಟ ದಿಕ್ಕನ್ನು ನೋಡೋಣ ಅದು ಲಂಬವಾಗಿರುತ್ತದೆ ಮತ್ತು ಕಾಂತೀಯ ಕ್ಷೇತ್ರವಾಗಿರುತ್ತದೆ ಪ್ರತಿ ಯೂನಿಟ್ ಪ್ರದೇಶಕ್ಕೆ ಸಾಗಿಸುವ ವಿದ್ಯುತ್ ಮತ್ತು ಈ ಸಂದರ್ಭದಲ್ಲಿ ಸೆಕೆಂಡಿಗೆ ಅರವತ್ತು ಜೌಲ್ಗಳನ್ನು ನಾಲ್ಕು pi r ಸ್ಕ್ವೇರ್ r ನಿಂದ ಭಾಗಿಸಿ ನಾವು ಒಂದು ಮೀಟರ್ ಎಂದು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇದು ಪ್ರತಿ ಮೀಟರ್ ಸ್ಕ್ವೇರ್ಗೆ ಹದಿನೈದು pi ವ್ಯಾಟ್ಗಳಷ್ಟಿದೆ ಅದು ಶಕ್ತಿ ಮತ್ತು ಪ್ರತಿ ಯೂನಿಟ್ ಪ್ರದೇಶಕ್ಕೆ ಈ ಶಕ್ತಿ ಅಥವಾ ಪ್ರತಿ ಯೂನಿಟ್ ಸಮಯಕ್ಕೆ ಪ್ರತಿ ಯೂನಿಟ್ ಪ್ರದೇಶಕ್ಕೆ ಶಕ್ತಿ ಇದು ಪಾಯಿಂಟಿಂಗ್ ವೆಕ್ಟರ್ಗೆ ಸಮನಾಗಿರುತ್ತದೆ ಮತ್ತು ಆದ್ದರಿಂದ ನಾವು ಹೊಂದಿರುವ ಈ c u ಇದು c ಬಾರಿ ಒಂದು ಅರ್ಧ ಎಪ್ಸಿಲಾನ್ 0 e 0 ಚೌಕವು ಹದಿನೈದು ಮೇಲೆ pi ಗೆ ಸಮಾನವಾಗಿರುತ್ತದೆ ಮತ್ತು ನಾನು e 0 ಅನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇನೆ E 0 ಆದ್ದರಿಂದ pi c ವರ್ಗಮೂಲದ ಮೇಲೆ ಮೂವತ್ತಕ್ಕೆ ಸಮನಾಗಿರುತ್ತದೆ ಲೆಕ್ಕಾಚಾರವನ್ನು ಸುಲಭಗೊಳಿಸಲು ಗುಣಿಸೋಣ ಕಡಿಮೆ ಗುಣಿಸಿ 4 ರಿಂದ ಗುಣಿಸಿ ಆದ್ದರಿಂದ ನೂರ ಇಪ್ಪತ್ತು ನಾಲ್ಕು pi c ನ ವರ್ಗಮೂಲವು 129 ರ ವರ್ಗಮೂಲಕ್ಕೆ ಸಮನಾಗಿರುತ್ತದೆ ರೈಸ್ 9 ರಿಂದ ಭಾಗಿಸಿ 3 ಬಾರಿ 10 ಹೆಚ್ಚಿಸಿ 8 ಇದು ನನಗೆ ಹತ್ತು ನೀಡುತ್ತದೆ ಇದು ನನಗೆ 3 ನೀಡುತ್ತದೆ ಆದ್ದರಿಂದ ಇದು 3600 ಆಗಿದ್ದು ಅದು ನನಗೆ ಪ್ರತಿ ಮೀಟರ್ಗೆ 60 ವೋಲ್ಟ್ಗಳನ್ನು ನೀಡುತ್ತದೆ 120E0215E030π c60Vm ನೀವು ಒಂದು ಮೀಟರ್ನಲ್ಲಿ 60 ವ್ಯಾಟ್ನ ಬಲ್ಬ್ ಅನ್ನು 1 ಮೀಟರ್ನಷ್ಟು ದೂರದಲ್ಲಿಟ್ಟುಕೊಂಡು ನಿಂತಿದ್ದರೆ ಬಲ್ಬ್ನಿಂದ ಹೊರಬರುವ ವಿಕಿರಣಕ್ಕೆ ಸಂಬಂಧಿಸಿದ ವಿದ್ಯುತ್ ಕ್ಷೇತ್ರವನ್ನು ನೀವು ಹೊಂದಿದ್ದೀರಿ ಒಂದು ಮೀಟರ್ಗೆ 60 ವೋಲ್ಟ್ಗಳು ಮೀಟರ್ಗೆ ವೋಲ್ಟ್ ವ್ಯತ್ಯಾಸವು ಹೋಗುತ್ತದೆ 60 ವೋಲ್ಟ್ ಆಗಿದ್ದರೆ ಅದು ಎಷ್ಟು ವಿದ್ಯುತ್ ಕ್ಷೇತ್ರವಾಗಿದೆ ನೀವು ಮತ್ತಷ್ಟು ದೂರ ಹೋದರೆ ಶಕ್ತಿಯು ದೊಡ್ಡ ಪ್ರದೇಶದಲ್ಲಿ ಹರಡುತ್ತದೆ ಮತ್ತು ಆದ್ದರಿಂದ ವಿದ್ಯುತ್ ಕ್ಷೇತ್ರವು ಕಡಿಮೆಯಾಗುತ್ತದೆ ಅನುಗುಣವಾದ ಕಾಂತೀಯ ಕ್ಷೇತ್ರದ ಬಗ್ಗೆ ಹೇಗೆ ಕಾಂತೀಯ ಕ್ಷೇತ್ರದ ಪ್ರಮಾಣವು ಏನೂ ಅಲ್ಲ ಆದರೆ e 0 ಓವರ್ c ಆಗಿದೆ ಆದ್ದರಿಂದ ಇದು 60 ರಿಂದ 3 ಬಾರಿ 10 ರೈಸ್ ಟು 8 ಟೆಸ್ಲಾ ಇದು 20 ಬಾರಿ 10 ರೈಸ್ ಟು ಮೈನಸ್ 8 ಇದು 2 ಬಾರಿ 10 ರೈಸ್ ಟು ಮೈನಸ್ 7 ಟೆಸ್ಲಾ ಆಗಿದೆ ಆದ್ದರಿಂದ ಸಂಬಂಧಿತ ಕಾಂತೀಯ ಕ್ಷೇತ್ರವು ನಿಜವಾಗಿಯೂ ತುಂಬಾ ಚಿಕ್ಕದಾಗಿದೆ ಉದಾಹರಣೆ 2 ನಾನು ಲೇಸರ್ ಬೆಳಕನ್ನು ನೀಡುವ ಲೇಸರ್ ಪಾಯಿಂಟರ್ ಬಗ್ಗೆ ಮಾತನಾಡಲಿದ್ದೇನೆ ಮತ್ತು ನಾವು ಪ್ರಯೋಗಾಲಯದಲ್ಲಿ ಸಭಾಂಗಣದಲ್ಲಿ ಕಾಣುವ ಈ ವಿಶಿಷ್ಟವಾದ ಲೇಸರ್ ಪಾಯಿಂಟ್ ಅನ್ನು ಹೇಳೋಣ ಇದು 20 ಮಿಲಿ ವ್ಯಾಟ್ ಶಕ್ತಿ ಎಂದು ಹೇಳೋಣ ಮತ್ತು 20 ಮಿಲಿ ವ್ಯಾಟ್ ವಿದ್ಯುತ್ ಹೊರಬರುತ್ತಿದೆ ಮತ್ತು ಲೇಸರ್ ಬೆಳಕು ಕಿರಣವಾಗಿ ಹೋಗುವುದರಿಂದ ಈ ಕಿರಣದ ತ್ರಿಜ್ಯವು ಒಂದು ಮಿಲಿ ಮೀಟರ್ ಎಂದು ಹೇಳೋಣ ಆದ್ದರಿಂದ ನೀವು ತಿಳಿದುಕೊಳ್ಳಬೇಕಾದದ್ದು ಈ ಲೇಸರ್ ಮೇಲ್ಮೈಯಲ್ಲಿ ಎಷ್ಟು ಒತ್ತಡವನ್ನು ಅನ್ವಯಿಸುತ್ತದೆ ಅಲ್ಲಿ ಅದು ಸಂಪೂರ್ಣವಾಗಿ ಹೀರಲ್ಪಡುತ್ತದೆ ಆದ್ದರಿಂದ ನಾವು ನೋಡುತ್ತಿರುವುದು ನಾನು ಮೇಲ್ಮೈಯನ್ನು ಹೊಂದಿದ್ದೇನೆ ಅದರ ಮೇಲೆ ಬರುತ್ತಿರುವ ಲೇಸರ್ ಕಿರಣವು ಸಂಪೂರ್ಣವಾಗಿ ಹೀರಲ್ಪಡುತ್ತದೆ ಯೂನಿಟ್ ಸಮಯಕ್ಕೆ ಪ್ರತಿ ಯೂನಿಟ್ ಪ್ರದೇಶಕ್ಕೆ ವರ್ಗಾವಣೆಯಾಗುವ ಆವೇಗವು ಒತ್ತಡಕ್ಕೆ ಸಮಾನವಾಗಿರುವುದರಿಂದ ಒತ್ತಡವು ಬರುತ್ತದೆ ನಮ್ಮಲ್ಲಿ pi r ಸ್ಕ್ವೇರ್ಗೆ ಸಮಾನವಾದ ಪ್ರದೇಶವಿದೆ ಅದು ಹತ್ತು ರೈಸ್ ಟು ಮೈನಸ್ 6 pi ಮೀಟರ್ ಸ್ಕ್ವೇರ್ ಆಗಿದೆ ನಾವು 20 ಮಿಲಿ ವ್ಯಾಟ್ ಅಥವಾ 2 ಬಾರಿ 10 ರೈಸ್ ಟು ಮೈನಸ್ 2 ವ್ಯಾಟ್ಗಳಿಗೆ ಸಮಾನವಾದ ಶಕ್ತಿಯನ್ನು ಹೊಂದಿದ್ದೇವೆ ಮತ್ತು ಆದ್ದರಿಂದ s ಅಥವಾ ಪಾಯಿಂಟಿಂಗ್ ವೆಕ್ಟರ್ 2 ಬಾರಿ 10 ರೈಸ್ ಟು ಮೈನಸ್ 2 ರಿಂದ ಭಾಗಿಸಿ 10 ರೈಸ್ ಟು ಮೈನಸ್ 6 ಪೈಗೆ ಅಂದರೆ 2 ಬಾರಿ 10 ರೈಸ್ ಟು 4 ಓವರ್ ಪೈ ಜೌಲ್ ಪ್ರತಿ ಸೆಕೆಂಡ್ ಮೀಟರ್ ಸ್ಕ್ವೇರ್ ಅದು S ಆಗಿರುತ್ತದೆ S ಈಗ u ಬಾರಿ c ಗೆ ಸಮಾನವಾಗಿರುತ್ತದೆ ಅಲ್ಲಿ ನೀವು ಶಕ್ತಿಯ ಸಾಂದ್ರತೆಯಾಗಿದೆ ಮತ್ತು ಆದ್ದರಿಂದ u ಈಗ c ಓವರ್ s ಗೆ ಸಮಾನವಾಗಿರುತ್ತದೆ ಇದು 2 ಬಾರಿ ಹತ್ತು ರೈಸ್ ಟು 4 ಪೈ ಬಾರಿಗೆ 3 ಬಾರಿ 10 ರೈಸ್ ಟು 8 ಆಗಿದೆ ಅಂದರೆ 2 ಓವರ್ 3 ಪೈ ಬಾರಿ ಹತ್ತು ರೈಸ್ ಟು ಮೈನಸ್ 6 ಜೂಲ್ ಪ್ರತಿ ಮೀಟರ್ ಘನಕ್ಕೆ ಆಗಿದೆ ಎಷ್ಟು ಮೊಮೆಂಟುಮ್ ಸಾಗಿಸಲಾಯಿತು Areaπr210 6π m2Power20 mW2×10 2 W S2×10 210 62×104Js m2 uSc2×104π×3×10823π10 6Jm2 ಮೊಮೆಂಟುಮ್ ಫ್ಲೋ ಅಂದರೆ ಯುನಿಟ್ ಸಮಯಕ್ಕೆ ಪ್ರತಿ ಯೂನಿಟ್ ಪ್ರದೇಶಕ್ಕೆ ಮೇಲ್ಮೈಯಾದ್ಯಂತ ಆವೇಗವು u ಆಗಿದ್ದು ಅದು 2 ಓವರ್ 3 pi ಬಾರಿ 10 ರೈಸ್ ಟು ಮೈನಸ್ 6 ಆಗಿದೆ ಈಗ ನಾನು ಇದನ್ನು ಪ್ರತಿ ಯೂನಿಟ್ ಸಮಯಕ್ಕೆ ಪ್ರತಿ ಸೆಕೆಂಡಿಗೆ ಆವೇಗ k g ಪರ್ ಮೀಟರ್ ಎಂದು ಬರೆಯಬಹುದು ಮತ್ತು ಇದು ಆವೇಗವನ್ನು ವರ್ಗಾಯಿಸಲಾಗಿದೆ ಮತ್ತು ಇದು ಪಾಯಿಂಟ್ 6 ಏಳು ಮೇಲೆ 3 ಸ್ಥೂಲವಾಗಿ ಪಾಯಿಂಟ್ 2 2 ಅಥವಾ 2 ಪಾಯಿಂಟ್ 2 ಬಾರಿ ಹತ್ತು ರೈಸ್ ಟು ಮೈನಸ್ ಏಳು ನ್ಯೂಟನ್ ಪ್ರತಿ ಮೀಟರ್ ಸ್ಕ್ವೇರ್ ಉತ್ತರವಾಗಿದೆ 2×10 7Nm2 ಆದ್ದರಿಂದ ಈ ಉದಾಹರಣೆಗಳ ಮೂಲಕ ನಾನು ನಿಮಗೆ ತೋರಿಸಿದ್ದು ಏನೆಂದರೆ ನಮ್ಮ ಜೀವನದಲ್ಲಿ ನಾವು ನೋಡುವ ವಿಕಿರಣದೊಂದಿಗೆ ಸ್ಥೂಲವಾಗಿ ಎಷ್ಟು ಕ್ಷೇತ್ರವು ಸಂಬಂಧಿಸಿದೆ ಮತ್ತು ಒತ್ತಡವೂ ಎಷ್ಟು ಪ್ರತಿ ಮೀಟರ್ಗೆ 10 ವೋಲ್ಟ್ಗಳ ಕ್ರಮದಲ್ಲಿ ಕ್ಷೇತ್ರವು ಸಾಕಷ್ಟು ದೊಡ್ಡದಾಗಿದೆ ಎಂದು ನೀವು ನೋಡುತ್ತೀರಿ ಮತ್ತು ಬೆಳಕಿನಿಂದ ಅನ್ವಯಿಸಲಾದ ಒತ್ತಡವು ಹತ್ತು ರೈಸ್ ಟು ಮೈನಸ್ 6 ಅಥವಾ 10 ರೈಸ್ ಟು ಮೈನಸ್ 7 ನ್ಯೂಟನ್ಗಳು ಪ್ರತಿ ಮೀಟರ್ ಕ್ರಮದಲ್ಲಿ ತುಂಬಾ ಚಿಕ್ಕದಾಗಿದೆ